ಪವರ್ ಸಿಸ್ಟಂಗಳ ರಚನೆ ಮತ್ತು ಇತರ ಕೆಲವು ಅಂಶಗಳು III ಆದ್ದರಿಂದ ಮುಂದಿನದು ಎರಡನೇ ಉದಾಹರಣೆಯಾಗಿದೆ ಉದಾಹರಣೆ 2 ಆದ್ದರಿಂದ ಹಿಂದಿನ ಉದಾಹರಣೆಯನ್ನು ನೀವು ಸರಿಯಾಗಿ ಅರ್ಥಮಾಡಿಕೊಂಡಿರಬಹುದು ಮತ್ತು ಈ ಎಲ್ಲಾ ವಿಷಯಗಳು ಸರಿಯಾಗಿವೆ ಎಂಬುದು ತುಂಬಾ ಸರಳವಾಗಿದೆ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಒಂದು ಉತ್ಪಾದನಾ ಕೇಂದ್ರವು ಗರಿಷ್ಠ 80 ಮೆಗಾವ್ಯಾಟ್ನ ಬೇಡಿಕೆ ಮತ್ತು 150 ಮೆಗಾವ್ಯಾಟ್ನ ಸಂಪರ್ಕಿತ ಲೋಡ್ ಅನ್ನು ಹೊಂದಿದೆ ಒಂದು ವರ್ಷದಲ್ಲಿ ಉತ್ಪಾದಿಸುವ ಶಕ್ತಿಯ ಮೆಗಾವ್ಯಾಟ್ ಗಂಟೆಯಾಗಿದ್ದರೆ ಅದು ವಾರ್ಷಿಕ ಶಕ್ತಿ ಉತ್ಪಾದನೆಯ ವರ್ಷ 400103 ಮೆಗಾವ್ಯಾಟ್ ಗಂಟೆಯಾಗಿದ್ದರೆ ನೀವು ಲೋಡ್ ಅಂಶ ಮತ್ತು ಬೇಡಿಕೆಯ ಅಂಶ ಅನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಗರಿಷ್ಠ ಬೇಡಿಕೆಗೆ 80 ಮೆಗಾವ್ಯಾಟ್ ನೀಡಲಾಗಿದೆ ಸಂಪರ್ಕಿತ ಲೋಡ್ ಅನ್ನು 1 ವರ್ಷದಲ್ಲಿ ಉತ್ಪಾದಿಸಿದ 150 ಮೆಗಾವ್ಯಾಟ್ ಘಟಕಗಳಿಗೆ 400103 ಮೆಗಾವ್ಯಾಟ್ ಗಂಟೆಯನ್ನು ನೀಡಲಾಗುತ್ತದೆ ಅದನ್ನು ಒಂದು ವರ್ಷದಲ್ಲಿ ಉತ್ಪಾದಿಸಿದ ಮೆಗಾವ್ಯಾಟ್ ಗಂಟೆಯು 400103 ಎಂದು ನೀಡಲಾಗುತ್ತದೆ ಮತ್ತು ಒಂದು ವರ್ಷಕ್ಕೆ ಒಟ್ಟು T8760 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಎಲ್ಲಾ ಡೇಟಾವು ತಿಳಿದಿದೆ ಆದ್ದರಿಂದ ಸರಾಸರಿ ಲೋಡ್ ಅನ್ನು ಒಟ್ಟು ಘಂಟೆ ಗಳ ಸಂಖ್ಯೆಯಿಂದ ಭಾಗಿಸಿದ ವಾರ್ಷಿಕ ಶಕ್ತಿ ಎಂದು ನೀವು ಕಂಡುಕೊಳ್ಳಬಹುದು ಇದು 45 662 ಮೆಗಾವ್ಯಾಟ್ ಲೋಡ್ ಫ್ಯಾಕ್ಟರ್averageಆವೆರೇಜ್loadಲೋಡ್ಮ್ಯಾಕ್ಸಿಮಂ loadಲೋಡ್ ಅದು averageಆವೆರೇಜ್loadಲೋಡ್ 45 662 ಮೆಗಾವ್ಯಾಟ್ ಆಗಿರುತ್ತದೆ ಮ್ಯಾಕ್ಸಿಮಂ 80 ಆಗಿರುತ್ತದೆ ಲೋಡ್ ಫ್ಯಾಕ್ಟರ್ ಆಗಿರುತ್ತದೆ ಡಿಮಾಂಡ್ ಫ್ಯಾಕ್ಟರ್ ಮ್ಯಾಕ್ಸಿಮಂ ಡಿಮಾಂಡ್ ಕನ್ನೆಕ್ಟೆಡ್ loadಲೋಡ್ ಆಗಿರುತ್ತದೆ ಮ್ಯಾಕ್ಸಿಮಂ ಡಿಮಾಂಡ್ 80 ಮೆಗಾವ್ಯಾಟ್ ಮತ್ತು ಕನ್ನೆಕ್ಟೆಡ್ loadಲೋಡ್ 150 ಮೆಗಾವ್ಯಾಟ್ ಡಿಮಾಂಡ್ ಫ್ಯಾಕ್ಟರ್ ಆದ್ದರಿಂದ ಇವು ಸರಳ ಉದಾಹರಣೆಗಳಾಗಿವೆ ಆದರೆ ಈ ಎಲ್ಲಾ ಪರಿಭಾಷೆಯನ್ನು ನಾವು ಬಳಸಿದ್ದೇವೆ ಆದ್ದರಿಂದ ನಾವು ಒಂದರ ನಂತರ ಒಂದರಂತೆ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಅದು ನಿಮಗೆ ಅರ್ಥವಾಗುವಂತೆ ಮುಂದಿನ ಉದಾಹರಣೆ 3 ಆಗಿದೆ ಆದ್ದರಿಂದ ಮಾದರಿ ವಿತರಣಾ ವ್ಯವಸ್ಥೆಯನ್ನು ಚಿತ್ರ 5 ರಲ್ಲಿ ತೋರಿಸಲಾಗಿದೆ ಚಿತ್ರ 5 ನಾನು ನಿಮಗೆ ನಂತರ ತೋರಿಸುತ್ತೇನೆ ಫೀಡರ್ಗಳಲ್ಲಿ ಒಂದು 2 ಮೆಗಾವ್ಯಾಟ್ನ ಗರಿಷ್ಠ ಕೈಗಾರಿಕಾ ಲೋಡ್ ಅನ್ನು ಪೂರೈಸುತ್ತದೆ ಮತ್ತು ಇನ್ನೊಂದು 2 ಮೆಗಾವ್ಯಾಟ್ಗಳ ಗರಿಷ್ಠ ಬೇಡಿಕೆಯೊಂದಿಗೆ ಡೊಮೇಸ್ಟಿಕ್ ಲೋಡ್ಗಳನ್ನು ಪೂರೈಸುತ್ತದೆ a 3 ಮೆಗಾವ್ಯಾಟ್ ಟ್ರಾನ್ಸ್ಫಾರ್ಮರ್ಗೆ ಸಂಪರ್ಕಗೊಂಡಿರುವ ಲೋಡ್ನ ವೈವಿಧ್ಯತೆಯ ಅಂಶವನ್ನು ನಿರ್ಧರಿಸುತ್ತದೆ b ಟ್ರಾನ್ಸ್ಫಾರ್ಮರ್ಗೆ ಸಂಪರ್ಕಗೊಂಡಿರುವ ಲೋಡ್ನ ವೈವಿಧ್ಯತೆ ಮತ್ತು c ಟ್ರಾನ್ಸ್ಫಾರ್ಮರ್ಗೆ ಸಂಪರ್ಕಗೊಂಡಿರುವ ಲೋಡ್ನ ಕೋಇನ್ಸಿಡೆನ್ಸ್ ಅಂಶವಾಗಿದೆ ಆದ್ದರಿಂದ ಈ 3 ವಿಷಯಗಳನ್ನು ನೀವು ಈಗ ಈ ಉದಾಹರಣೆಗಾಗಿ ಫಿಗರ್ 5 ರಿಂದ ಪಡೆದುಕೊಳ್ಳಬಹುದು ಆದ್ದರಿಂದ ಈ ಸಬ್ ಟ್ರಾನ್ಸ್ಮಿಷನ್ ಸಿಸ್ಟಮ್ ಟ್ರಾನ್ಸ್ಫಾರ್ಮರ್ ಅನ್ನು ನೀಡಲಾಗಿದೆ ಇದು ವಿತರಣಾ ಸಬ್ಸ್ಟೇಷನ್ ಮತ್ತು ಇದು ಕೈಗಾರಿಕಾ ಲೋಡ್ ರೆಸಿಡೆನ್ಷಿಯಲ್ ಲೋಡ್ ಮತ್ತು ಫ್ಯೂಚರ್ ಲೋಡ್ಗಳಿಗಾಗಿ ರೇಖಾಚಿತ್ರ ಮಾದರಿ ವಿತರಣಾ ವ್ಯವಸ್ಥೆಯಾಗಿದೆ ಉದಾಹರಣೆಗೆ 3 ರಲ್ಲಿ ಸಮೀಕರಣ 7 ರಿಂದ ವೈವಿಧ್ಯತೆಯ ಅಂಶವಾಗಿದೆ FD ಆದರೆ ಇಲ್ಲಿ ನೀವು 2 ಗ್ರಾಹಕರನ್ನು ಹೊಂದಿದ್ದೀರಿ ಇಲ್ಲಿ ರೆಸಿಡೆನ್ಷಿಯಲ್ ಮತ್ತು ಕೈಗಾರಿಕಾ ಮತ್ತು ಡೊಮೇಸ್ಟಿಕ್ ಲೋಡ್ ನ್ನು ನೀಡಲಾಗುತ್ತದೆ ಆದ್ದರಿಂದ n 2 ಆದ್ದರಿಂದ i 1 ರಿಂದ 2 ಆಗಿದೆ FD ಆದ್ದರಿಂದ ಇದು ಎರಡೂ ಸಂದರ್ಭಗಳಲ್ಲಿ ಕೈಗಾರಿಕಾ ಲೋಡ್ 2 ಮೆಗಾವ್ಯಾಟ್ನ ಗರಿಷ್ಠ ಮತ್ತು ಇತರ ಪೂರೈಕೆದಾರರ ರೆಸಿಡೆನ್ಷಿಯಲ್ ಲೋಡ್ ಗೆ 2 ಮೆಗಾವ್ಯಾಟ್ನ ಗರಿಷ್ಠವನ್ನು ನೀಡಲಾಗುತ್ತದೆ ಅಂದರೆ P1 2 P2 2 ಅಂದರೆ ಒಟ್ಟು ಮತ್ತು ಸಂಯೋಜಿತ ಗರಿಷ್ಠ ಬೇಡಿಕೆ pc 3 ಮೆಗಾವ್ಯಾಟ್ ಆಗಿದೆ ಸಮೀಕರಣ 14 ರಿಂದ ಲೋಡ್ ಡೈವರ್ಸಿಟಿ LD n 2 P1 P2 2 ಮೆಗಾವ್ಯಾಟ್ ಮತ್ತು Pc 3 ಮೆಗಾವ್ಯಾಟ್ LD P1 P2 Pc 22 3 Mw ಆದ್ದರಿಂದ ಈ ಸಂಖ್ಯಾತ್ಮಕ ಸಮಸ್ಯೆಗಳು ತುಂಬಾ ಸರಳವಾಗಿದೆ ಎಂದು ನಿಮಗೆ ತಿಳಿದಿದೆ ಮುಂದಿನ ಹಂತದಲ್ಲಿ ನಾವು ಲೋಡ್ ಅಂಶದ ನಡುವಿನ ಸಂಬಂಧವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇವೆ ಅಥವಾ ನಷ್ಟದ ಅಂಶವು ನೇರವಾಗಿ ಸಾಧ್ಯವಿಲ್ಲ ಆದರೆ ಕೆಲವು ಸಂಬಂಧಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಸಾಮಾನ್ಯ ನಷ್ಟದ ಅಂಶಕ್ಕೆ ಬರುವ ಮೊದಲು ಲೋಡ್ ಅಂಶ ಮತ್ತು ನಷ್ಟದ ಅಂಶದ ನಡುವಿನ ಸಂಬಂಧವನ್ನು ಲೋಡ್ ಅಂಶದಿಂದ ನಿರ್ಧರಿಸಲಾಗುವುದಿಲ್ಲ ಆದ್ದರಿಂದ ಸಾಮಾನ್ಯವಾಗಿ ಇದು ನೇರವಾಗಿ ಸಾಧ್ಯವಿಲ್ಲ ಆದಾಗ್ಯೂ ಸಂಬಂಧದ ಸೀಮಿತಗೊಳಿಸುವ ಮೌಲ್ಯಗಳನ್ನು ಸರಿಯಾಗಿ ಸ್ಥಾಪಿಸಬಹುದು ಆದ್ದರಿಂದ ಅಂಕಿಅಂಶಗಳು ಇದು ಫಿಗರ್ 6 ಇದು ಅನಿಯಂತ್ರಿತ ಮತ್ತು ಆದರ್ಶೀಕರಿಸಿದ ಲೋಡ್ ಕರ್ವ್ ಅನ್ನು ತೋರಿಸುತ್ತದೆ ಮತ್ತು ಇದು ದೈನಂದಿನ ಲೋಡ್ ಕರ್ವ್ ಅನ್ನು ಪ್ರತಿನಿಧಿಸುವುದಿಲ್ಲ ಇದು ಸಂಬಂಧವನ್ನು ಸ್ಥಾಪಿಸಲು ಏನನ್ನಾದರೂ ಎಳೆಯಲಾಗಿದೆ ಆದ್ದರಿಂದ ನೀವು ಈ y ಅಕ್ಷವನ್ನು ತೆಗೆದುಕೊಂಡರೆ ಮೊದಲು ಲೋಡ್ ಅನ್ನು ತೆಗೆದುಕೊಳ್ಳಿ ಇದು ಪೀಕ್ ಲೋಡ್ ಎಂದು ಹೇಳಲು ಈ ವಿಷಯ P2 ಮತ್ತು ಆಫ್ ಪೀಕ್ ಲೋಡ್ P1 ಮತ್ತು ಅದರ ಸರಾಸರಿ ಈ ಡ್ಯಾಶ್ ಲೈನ್ ಸರಾಸರಿ ಲೋಡ್ ಆಗಿದೆ ಆದ್ದರಿಂದ ಈ ಗರಿಷ್ಠ ಲೋಡ್ ಅವಧಿಯು 0 ರಿಂದ t ವರೆಗಿನ ಸಮಯ ಮತ್ತು t ನಿಂದ T ವರೆಗಿನ ಗರಿಷ್ಠ ಲೋಡ್ ಅವಧಿಯು T t ಆಗಿರುತ್ತದೆ ಆದ್ದರಿಂದ ಇದು ಪೀಕ್ ಲೋಡ್ P2 ಮತ್ತು ಆಫ್ ಪೀಕ್ ಲೋಡ್ P1 p22 ಇದು ಲೋಡ್ ಕರ್ವ್ ಆಗಿದೆ ಇದು ಏನನ್ನಾದರೂ ಎಳೆಯಲಾಗಿದೆ ಇದು ಕಲ್ಪನೆಯ ಲೋಡ್ ಕರ್ವ್ ಅನ್ನು ಸರಿಯಾಗಿ ತೆಗೆದುಕೊಳ್ಳಲಾಗಿದೆ ಈ 2 a ಪೀಕ್ ಲೋಡ್ ವ್ಯವಸ್ಥೆಗೆ ನಷ್ಟವು ಗರಿಷ್ಠ ನಷ್ಟವಾಗಿದೆ ಎಂದು ಭಾವಿಸೋಣ L2 ಈ ಗರಿಷ್ಠ ಲೋಡ್ಗೆ ಅನುಗುಣವಾಗಿ ನಷ್ಟವು ಗರಿಷ್ಠ ನಷ್ಟವಾಗಿದೆ ಈ ನಷ್ಟವೂ ಸಹ ಗರಿಷ್ಠ ನಷ್ಟ 0 ರಿಂದ t ವರೆಗೆ ಇರುತ್ತದೆ ಏಕೆಂದರೆ ಗರಿಷ್ಠ ಲೋಡ್ 0 ರಿಂದ t ಮತ್ತು ನಂತರ ಇಲ್ಲಿ ಆಫ್ ಪೀಕ್ ಕಾರಣದಿಂದ ಆಫ್ ಪೀಕ್ ಆಫ್ ಪೀಕ್ ಲೋಡ್ P1 ಗೆ ನಷ್ಟವು L1 ಆಗಿರುತ್ತದೆ ಅಂದರೆ ಇದು ಆಫ್ ಪೀಕ್ ಲೋಡ್ L1 ಮತ್ತು ನಂತರ ಈ ಅವಧಿಯು t ನಿಂದ T ವರೆಗೆ ಇರುತ್ತದೆ ಅಂದರೆ T t ಈ ಡ್ಯಾಶ್ ಲೈನ್ ನಲ್ಲಿ ನೀಲಿ ಡ್ಯಾಶ್ ಲೈನ್ ಸರಾಸರಿ ನಷ್ಟವಾಗಿದೆ ಆದ್ದರಿಂದ ಲೋಡ್ ಫ್ಯಾಕ್ಟರ್ LF ಮತ್ತು ಕೊನೆಯ ಅಂಶ LLF ನಡುವಿನ ಸಂಬಂಧವನ್ನು ಸ್ಥಾಪಿಸಲು ನಾವು ಪ್ರಯತ್ನಿಸುತ್ತೇವೆ ಆದರೆ ಇದು ವಾಸ್ತವವಲ್ಲ ಆದರೆ ನಿಮ್ಮ ಸಲುವಾಗಿ ನೀವು ತಿಳಿದಿರುವ ಸಲುವಾಗಿ ನಾವು ಹೊಂದಿರುವ ಸಂಬಂಧವನ್ನು ಸ್ಥಾಪಿಸುವುದರಿಂದ ಅದನ್ನು ಮಾಡಿರಬಹುದು ಆದ್ದರಿಂದ ಪೀಕ್ ಲೋಡ್ P2 ಎಂದು ಊಹಿಸಿ ಆದ್ದರಿಂದ ನಾನು ನಿಮಗೆ ಹೇಳಿರುವ ಪೀಕ್ ಲೋಡ್ P2 ಈ P2 ಮತ್ತು ಅನುಗುಣವಾದ ನಷ್ಟವು ಗರಿಷ್ಠ ನಷ್ಟವು L2 ಆಗಿದೆ ಮತ್ತು ನಾನು ನಿಮಗೆ ಹೇಳಿದ್ದೇನೆ ಮತ್ತು ಆಫ್ ಪೀಕ್ ಲೋಡ್ P1 ನಷ್ಟವು L1 ಆಫ್ ಪೀಕ್ ಲೋಡ್ ಆಗಿದೆ P1 ಮತ್ತು ಅನುಗುಣವಾದ ನಷ್ಟವು L1 ಆಗಿದೆ ಮತ್ತು ಲೋಡ್ ಅಂಶವು LF ಆಗಿದೆ ಇದು LF ಕೆಲವು ಸರಾಸರಿ ಲೋಡ್ ಲೈನ್ ಎಂದು ಇಲ್ಲಿ ನಾವು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಚಿತ್ರ 6 ರಿಂದ ಈಗ ಸಮೀಕರಣ 23 ದೊರಕಿದೆ ಅಂದರೆ ಈ ಅಂಕಿ ಅಂಶದಿಂದ ನೀವು ಈ ರೀತಿ ನೋಡಿದರೆ ಚಿತ್ರ 6 ರಿಂದ ಸಿಗುತ್ತದೆ ಆದ್ದರಿಂದ ಅದು P avg ಸಮೀಕರಣ 23 ಮತ್ತು 24 ರಿಂದ ಲೋಡ್ ಅಂಶವು ಈ P avg ಗೆ ಸಮನಾಗಿರುತ್ತದೆ ಎಂದು ನಾವು ಪಡೆಯುತ್ತೇವೆ ಈ P avg ನನ್ನು ನೀವು ಬದಲಿ ಮಾಡಿದರೆ ಆಗಿರುತ್ತದೆ ಲೋಡ್ ಫ್ಯಾಕ್ಟರ್ ಅಂದರೆ ಎಂದು ಬರೆಯಬಹುದು ಇದನ್ನು ಸಮೀಕರಣ 25 ಎಂದು ಬರೆಯಬಹುದು ಅದೇ ರೀತಿ ಎಂದು ಬರೆಯಬಹುದು L2 ಪೀಕ್ ಲಾಸ್ ಆಗಿದೆ ಅಂದರೆ ಗರಿಷ್ಠ ಲೋಡ್ ಸಮಯದಲ್ಲಿ ಇದು ಪೀಕ್ ಲಾಸ್ L2 ಅಂದರೆ Lmax L2 ಇದು ಸಮೀಕರಣ 26 L max ಮ್ಯಾಕ್ಸಿಮಂ ಪವರ್ ಲಾಸ್ ಗರಿಷ್ಠ ವಿದ್ಯುತ್ ನಷ್ಟ L 2 ಮತ್ತು L ಸರಾಸರಿ ಚಿತ್ರ 6 ರಿಂದ ಸರಾಸರಿ ವಿದ್ಯುತ್ ನಷ್ಟವು 0 ರಿಂದ t ವರೆಗೆ ಇರುವ ಗರಿಷ್ಠ ನಷ್ಟವನ್ನು ನೀವು ಪಡೆಯುತ್ತೀರಿ ಆದ್ದರಿಂದ ಇದು ಸಮೀಕರಣ 28 ಆಗಿದೆ Refer Time 1239 t ಗರಿಷ್ಠ ಲೋಡ್ ಅವಧಿ ಮತ್ತು T t ಆಫ್ ಪೀಕ್ ಲೋಡ್ ಅವಧಿಗೆ ಸಮಾನವಾಗಿರುತ್ತದೆ ಈಗ ತಾಮ್ರದ ನಷ್ಟಗಳು ಅಸೋಸಿಯೇಟ್ ಲೋಡ್ನ ಕಾರ್ಯವಾಗಿದೆ ವಿದ್ಯುತ್ ನಷ್ಟವು ಸಾಮಾನ್ಯ ನಷ್ಟದಲ್ಲಿದೆ ಎಂದು ನಮಗೆ ತಿಳಿದಿದೆ ಮತ್ತು ನನ್ನ ಪ್ರಕಾರ ಕರೆಂಟ್ ಮತ್ತು ಆದ್ದರಿಂದ ಆ ಪ್ರವಾಹವು ಲೋಡ್ ಅನ್ನು ಅವಲಂಬಿಸಿರುತ್ತದೆ ಮತ್ತು ಅದು ಅಸೋಸಿಯೇಟ್ ಲೋಡ್ಗಳ ಕಾರ್ಯವಾಗಿದೆ ಆದ್ದರಿಂದ ಆಫ್ ಪೀಕ್ ಮತ್ತು ಪೀಕ್ ಲೋಡ್ನಲ್ಲಿನ ನಷ್ಟವನ್ನು ಆಫ್ ಪೀಕ್ ಅವರ್ ನಷ್ಟ ಎಂದು ವ್ಯಕ್ತಪಡಿಸಬಹುದು ಏಕೆಂದರೆ ನಷ್ಟವು ವಾಸ್ತವವಾಗಿ ಲೋಡ್ನ ವರ್ಗಕ್ಕೆ ಅನುಪಾತದಲ್ಲಿರುತ್ತದೆ ಏಕೆಂದರೆ ನನ್ನ ಪ್ರಕಾರ ಲೋಡ್ನ ವರ್ಗಕ್ಕೆ ಸರಿಸುಮಾರು ಅನುಪಾತದಲ್ಲಿರುತ್ತದೆ Refer Time 1319 ಲೋಡ್ ವಿಭಿನ್ನ ಗುಣಲಕ್ಷಣಗಳನ್ನು ಹೊಂದಿದೆ ಆದರೆ ಈ ಸಂಬಂಧವನ್ನು ಸ್ಥಾಪಿಸಲು ನಷ್ಟವಾಗಿದೆ ಆದ್ದರಿಂದ ಆಫ್ ಪೀಕ್ ಅವರ್ಸ್ ಲೋಡ್ P 1 ಮತ್ತು ನಷ್ಟ L 1 ಈ K ಸ್ಥಿರ ಅನುಪಾತವಾಗಿರುತ್ತದೆ ಇದು ಎರಡಕ್ಕೂ ಒಂದೇ ಆಗಿರುತ್ತದೆ ಪೀಕ್ ಅವರ್ಸ್ ಲಾಸ್ ಇದು ಸಾಕಷ್ಟು ಮಾನ್ಯವಾಗಿದೆ ಏಕೆಂದರೆ ನಷ್ಟವು ಅನುಪಾತದಲ್ಲಿರುತ್ತದೆ ಮತ್ತು I ಕರೆಂಟ್ ಲೋಡ್ ಅನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ನಷ್ಟವು ಸ್ವಲ್ಪ ಮಟ್ಟಿಗೆ ಲೋಡ್ ವರ್ಗಕ್ಕೆ ಸಂಬಂಧಿಸಿದೆ ಆದ್ದರಿಂದ ಈ L1 ಮತ್ತು ಸಮೀಕರಣ 28 ರಲ್ಲಿ ಬದಲಿಸಬಹುದು ಈ L1 ಮತ್ತು L2 ಅಭಿವ್ಯಕ್ತಿಗಳನ್ನು ಬದಲಿಸಿದರೆ ನೀವು ಇಲ್ಲಿ ಸಮೀಕರಣ 28 ರಲ್ಲಿ ಪರ್ಯಾಯವಾಗಿ ಸಿಗುತ್ತದೆ ಆದ್ದರಿಂದ ನೀವು ಸಮೀಕರಣ 28 29 ಮತ್ತು 30 ರಿಂದ ಬರೆಯುತ್ತಿದ್ದೀರಿ ಆದ್ದರಿಂದ ಸಮೀಕರಣ 28 29 ಮತ್ತು 30 ರಿಂದ ನಾವು ಪಡೆಯುತ್ತೇವೆ LLF ಸರಳೀಕರಣದ ನಂತರ ಇದು ಸಮೀಕರಣ 31 ನಷ್ಟದ ಅಂಶವು 25 ಮತ್ತು 31 ಸಮೀಕರಣವನ್ನು ಬಳಸಿಕೊಂಡು ಪ್ರಸ್ತುತವಾಗಿದೆ ಅಂದರೆ ಈ ಸಮೀಕರಣ ಅಂದರೆ ಇದು ಸಮೀಕರಣದ ಲೋಡ್ ಅಂಶವಾಗಿದೆ ಮತ್ತು ಇದು ಈ 2 ಸಮೀಕರಣವನ್ನು ಬಳಸಿಕೊಂಡರೇ ನಷ್ಟದ ಅಂಶಗಳ ಸಮೀಕರಣವಾಗಿದೆ ನಾವು ಲೋಡ್ ಅಂಶ ಮತ್ತು ನಿಮ್ಮ ನಷ್ಟದ ಅಂಶದ ನಡುವಿನ ಸಂಬಂಧವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇವೆ ಹಾಗಾದರೆ ಅದನ್ನು ಹೇಗೆ ತಯಾರಿಸುವುದು ಆದ್ದರಿಂದ 3 ವಿಭಿನ್ನ ಪ್ರಕರಣಗಳಿಗೆ ನಾವು ಕೆಲವು ಸಂಬಂಧಗಳನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇವೆ ಎಂದು ಪರಿಗಣಿಸುತ್ತೇವೆ ಒಂದು ಆಫ್ ಪೀಕ್ ಲೋಡ್ 0 ಅಂದರೆ ಯಾವುದೇ ಆಫ್ ಪೀಕ್ ಲೋಡ್ ಇಲ್ಲ ಅಂದರೆ ಆಫ್ ಪೀಕ್ ಲೋಡ್ ಇಲ್ಲದಿದ್ದರೆ P1 0 ಆಗಿದೆ ಅಂದರೆ ನಿಮ್ಮ L 1 ಕೂಡ 0 ನಷ್ಟ ಆಫ್ ಪೀಕ್ ಲೋಡ್ ಆಗಿದೆ P 1 0 ಅಂದರೆ ಆಫ್ ಪೀಕ್ ಲೋಡ್ 0 ಎಂದರೆ ನಷ್ಟ ಆಫ್ ಪೀಕ್ ಕೂಡ 0 ಆಗಿದೆ ಆದ್ದರಿಂದ ಸಮೀಕರಣ 25 ಮತ್ತು 31 ಆದ್ದರಿಂದ ಈ ಅಭಿವ್ಯಕ್ತಿಯಲ್ಲಿ LF ಏನಾಗುತ್ತದೆ ಎಂಬುದನ್ನು ನಾನು ಬರೆಯುತ್ತೇನೆ ಇದನ್ನು ತೆಗೆದುಕೊಳ್ಳುವುದಾದರೆ ಈ ಸಮೀಕರಣ 25 ಅನ್ನು ತೆಗೆದುಕೊಳ್ಳೋಣ ಒಂದು ವೇಳೆ ಪೀಕ್ ಲೋಡ್ ಆಫ್ ಆಗಿದ್ದರೆ 0 ಆಗಿದೆ ಎಂದರ್ಥ ಅಂದರೆ ಈ ಸಂದರ್ಭದಲ್ಲಿ ಆಫ್ ಪೀಕ್ ಲೋಡ್ 0 ಆಗಿದೆ ಆದರೆ L1 0 ಸಮೀಕರಣ 25 P1 0 ಅಂದರೆ ಸಮೀಕರಣ 31ರಲ್ಲಿ ಬಳಸಿದರೆ ಲಾಸ್ ಅಂಶ ಆಫ್ ಪೀಕ್ ಲೋಡ್ 0 ಆಗಿರುವ ಸಂದರ್ಭದಲ್ಲಿ ಅಂದರೆ ಅದಕ್ಕಾಗಿಯೇ ನಾವು ಇಲ್ಲಿ ಬರೆಯುತ್ತಿದ್ದೇವೆ ಆದ್ದರಿಂದ ಆಫ್ ಪೀಕ್ ಲೋಡ್ 0 ಆಗಿದ್ದರೆ ಸಮೀಕರಣ ಸಮಾನವಾಗಿರುತ್ತದೆ ಎಂದು ಸಮೀಕರಣ 25 ರಿಂದ ಪಡೆಯುತ್ತದೆ LF LLF ಇದು ಸಮೀಕರಣ 32 ಲೋಡ್ ಅಂಶವು ನಷ್ಟದ ಅಂಶಕ್ಕೆ ಸಮಾನವಾಗಿರುತ್ತದೆ ಮತ್ತು ಅವುಗಳು ಸಮಾನವಾಗಿರುತ್ತದೆ ಇದು ಈ ಪ್ರಕರಣಕ್ಕೆ ನಾವು ಸರಿಯಾಗಿ ಭಾವಿಸಿದ್ದೇವೆ ಏಕೆಂದರೆ ನಾವು ಕೆಲವು ಸಂಬಂಧವನ್ನು ಸ್ಥಾಪಿಸಬೇಕಾಗಿದೆ ಅದಕ್ಕಾಗಿಯೇ ನೀವು ಅದೇ ರೀತಿ ಸರಿಯಾಗಿ ಊಹಿಸಿದ್ದೀರಿ ಈಗ ಕೇಸ್ 2 ಈ ಸಂದರ್ಭದಲ್ಲಿ t ಸಮಯವು 0 ಗೆ ಒಲವು ತೋರುತ್ತದೆ ಆದ್ದರಿಂದ ಸಮೀಕರಣವು ನೀವು ಸಮೀಕರಣ 25 ಅನ್ನು ನೋಡಿದರೆ ಸಮೀಕರಣ 25 ಆಗಿರುತ್ತದೆ t - 0 ಸಮೀಕರಣ 25 - 1 ನಾವು ಅದನ್ನು ನಷ್ಟದ ಅಂಶವನ್ನು ಸಮೀಕರಣ 25 ಮತ್ತು 31 ಕ್ಕೆ ಸಮನಾಗಿರುತ್ತದೆ ಮತ್ತು LLF t - 0 ಈ 2 ಷರತ್ತಿನಿಂದ ನೀವು t ಅನ್ನು 0 ಗೆ ತೆಗೆದುಕೊಳ್ಳುತ್ತೀರಿ ಮತ್ತು t 0 ಆದರೆ 25 ಮತ್ತು 31 ರ ಸಮೀಕರಣವನ್ನು ನೀವು ಪಡೆಯುತ್ತೀರಿ ಎಂದರೆ t - 0 ಅದು ಮತ್ತು ಆ ಸಮೀಕರಣ 20 ರಲ್ಲಿ ನಿಮ್ಮ ಲೋಡ್ ಅಂಶದ ಸಮೀಕರಣದಿಂದ ವಿಷಯಗಳು ಸುಲಭವಾಗುವುದು ಮೊದಲು ನೀವು 25 ಅನ್ನು ಪರಿಗಣಿಸುತ್ತೀರಿ - 1 ಅಂದರೆ ಸಮೀಕರಣ 31 ನ್ನು ಮತ್ತು ಅದು ಮತ್ತು LF ಅಂದರೆ ಈ ಸ್ಥಿತಿಗೆ ನಷ್ಟದ ಅಂಶವು ಲೋಡ್ ಅಂಶದ ವರ್ಗಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ನಾವು ಇದನ್ನು ಬರೆಯುತ್ತಿದ್ದೇವೆ ಆದ್ದರಿಂದ ಇಲ್ಲಿ t 0 ಆಗಿರುತ್ತದೆ ಎಂದು ಸಮೀಕರಣ 25 ಮತ್ತು 31 ರಿಂದ ಬರೆಯಬಹುದು ಇದು ಸಮೀಕರಣ 33 ಮತ್ತೊಂದು ಸ್ಥಿತಿಯೆಂದರೆ ಲೋಡ್ ಸ್ಥಿರವಾಗಿರುವಾಗ ಅದು ಇಲ್ಲಿ t ಸ್ಥಿರ ಲೋಡ್ ಸ್ಥಿರವಾಗಿರುತ್ತದೆ t →T ಗೆ ತೋರುತ್ತದೆ ಅಂದರೆ ಗರಿಷ್ಠ ಮತ್ತು ಆಫ್ ಲೀಕ್ ಲೋಡ್ ನಡುವಿನ ವ್ಯತ್ಯಾಸವು ಅತ್ಯಲ್ಪವಾಗಿ ಬಹುತೇಕ ಸ್ಥಿರವಾಗಿರುತ್ತದೆ ಆ ಸಂದರ್ಭದಲ್ಲಿ ನೀವು ಸಮೀಕರಣ 25 ದಿಂದ ಅದೇ ವಿಷಯವನ್ನು ಪಡೆಯುತ್ತೀರಿ ನೀವು ಕಳೆದುಕೊಳ್ಳುವ ಅಂಶವನ್ನು ಲೋಡ್ ಅಂಶಕ್ಕೆ ಸಮನಾಗಿರುತ್ತದೆ ಆದ್ದರಿಂದ ಅಂದರೆ ಆದ್ದರಿಂದ ಲೋಡ್ ಸ್ಥಿರವಾಗಿರುತ್ತದೆ ಆ ಸಂದರ್ಭದಲ್ಲಿ ನಷ್ಟದ ಅಂಶವು ಲೋಡ್ ಅಂಶಕ್ಕೆ ಸಮನಾಗಿರುತ್ತದೆ ಎಂದು ನೀವು ಪಡೆಯುತ್ತೀರಿ ಅಂದರೆ ಒಂದು ಷರತ್ತು ನಾವು 3 ವಿಭಿನ್ನ ಷರತ್ತುಗಳನ್ನು ಪಡೆದುಕೊಂಡಿದ್ದೇವೆ ಆದರೆ ಸಾಮಾನ್ಯವಾಗಿ ಇದು ಈ ಮೊದಲ ಸ್ಥಿತಿಯಂತೆ ಬರುತ್ತಿದೆ ನಷ್ಟದ ಅಂಶವು ಲೋಡ್ ಅಂಶಕ್ಕೆ ಸಮಾನವಾಗಿರುತ್ತದೆ ಎಂದು ನಾವು ನೋಡಿದ ಯಾವುದೇ ಸ್ಥಿತಿಯು ಲೋಡ್ ಅಂಶಕ್ಕೆ ಸಮನಾಗಿರುತ್ತದೆ ನಂತರ ನೀವು ತೆಗೆದುಕೊಂಡ ಇನ್ನೊಂದು ಸ್ಥಿತಿಯು ಸಮಾನವಾಗಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ಲೋಡ್ ಅಂಶವು 1 ಕ್ಕಿಂತ ಕಡಿಮೆಯಿರುತ್ತದೆ ಆದ್ದರಿಂದ ಆದ್ದರಿಂದ ನಷ್ಟದ ಅಂಶವು ಗಿಂತ ಹೆಚ್ಚಾಗಿರುತ್ತದೆ ಆದರೆ ಲೋಡ್ ಅಂಶಗಳಿಗಿಂತ ಕಡಿಮೆಯಾಗಿರುತ್ತದೆ ಆದರಿಂದ LLF ಮತ್ತು LLF LF ನಷ್ಟದ ಅಂಶಗಳ ಸ್ಥಿತಿಯನ್ನು ಎಂದು ಯಾವುದನ್ನು ಕರೆಯುತ್ತೀರೋ ಅದನ್ನು ಸ್ಥಾಪಿಸಬಹುದು ಆದರೆ ಸಾಮಾನ್ಯವಾಗಿ ನಷ್ಟದ ಅಂಶವನ್ನು ಲೋಡ್ ಅಂಶದಿಂದ ನೇರವಾಗಿ ನಿರ್ಧರಿಸಲಾಗುವುದಿಲ್ಲ ಎಂದು ಗಮನಿಸಲಾಗಿದೆ ಅದು ಸರಿಯಾಗಿ ಸಾಧ್ಯವಿಲ್ಲ ಆದಾಗ್ಯೂ ನಷ್ಟದ ಅಂಶವನ್ನು ಲೋಡ್ ಅಂಶಕ್ಕೆ ಸಂಬಂಧಿಸಲು ಅಂದಾಜು ಸೂತ್ರ ಈ ಪರಿಭಾಷೆಯನ್ನು ಅನೇಕರು ವಿಶೇಷವಾಗಿ ನಗರ ಪ್ರದೇಶಗಳಿಗೆ ಅಥವಾ ಈ ವಿಷಯಕ್ಕೆ ತಿಳಿದಿರುವವರಿಗೆ ಈ ಸೂತ್ರವು ಸಾಕಷ್ಟು ಮಾನ್ಯವಾಗಿದೆ ಆದರೆ ಇದು ಗ್ರಾಮೀಣ ಪ್ರದೇಶದ ಸರಿಯಾದ ಗ್ರಾಮೀಣ ಪ್ರದೇಶದ ಫೀಡರ್ ಆಗಿದ್ದರೆ ಅಥವಾ ಆ ಸಂದರ್ಭದಲ್ಲಿ 0 3 ರ ಬದಲಿಗೆ 0 2 LF 0 8 LF2 ಬರುತ್ತದೆ ಆದ್ದರಿಂದ ಮತ್ತು ಸರಿಸುಮಾರು ಈ ಸಮೀಕರಣವು ನಷ್ಟದ ಅಂಶ ಮತ್ತು ಲೋಡ್ ಅಂಶದ ನಡುವೆ ಚೆನ್ನಾಗಿ ಸಂಬಂಧಿಸಿದೆ ಎಂದು ಕಂಡುಬಂದಿದೆ ಆದ್ದರಿಂದ ಇದು ನಷ್ಟದ ಅಂಶ ಮತ್ತು ಲೋಡ್ ಅಂಶದ ನಡುವಿನ ಸಂಬಂಧವಾಗಿದೆ ಇವುಗಳೆಲ್ಲವೂ ನಾನು ಆರಂಭದಲ್ಲಿ ಹೇಳುತ್ತಿರುವ ಸಾಮಾನ್ಯ ವಿಷಯವಾಗಿದೆ ಅದರ ನಂತರ ನಾವು ವಿಭಿನ್ನವಾದದ್ದನ್ನು ನೋಡುತ್ತೇವೆ ಆದರೆ ನೀವು ಎಲ್ಲಾ ರೀತಿಯ ಪರಿಭಾಷೆಯ ನಷ್ಟದ ಅಂಶ ಲೋಡ್ ಅಂಶ ಎಲ್ಲದರ ಬಗ್ಗೆ ಪರಿಚಿತರಾಗಿರಬೇಕು ಆದರೆ ಗ್ರಾಮೀಣ ಫೀಡರ್ ಗ್ರಾಮೀಣ ಲೋಡ್ ಗೆ ಇದು 0 3 ಬದಲಿಗೆ 0 2 ಎಂದು ತೆಗೆದುಕೊಳ್ಳುತ್ತಾರೆ ಮತ್ತು ಇದು 0 8 ಆಗಿರುತ್ತದೆ ಏಕೆಂದರೆ ನಷ್ಟದ ಅಂಶ ಅಥವಾ ಲೋಡ್ ಅಂಶವು ಲೋಡ್ ಬೆಳವಣಿಗೆಯ ಮೇಲೆ ಅವಲಂಬಿತವಾಗಿರುತ್ತದೆ ಏಕೆಂದರೆ ನಾನು ಇನ್ನೂ ಏನನ್ನೂ ಹೇಳುವುದಿಲ್ಲ ಆದರೆ ಇದು ಲೋಡ್ ಬೆಳವಣಿಗೆಯನ್ನು ಅವಲಂಬಿಸಿರುತ್ತದೆ ಮುಂದಿನದು ಲೋಡ್ ಬೆಳವಣಿಗೆಯು ವಾಸ್ತವವಾಗಿ ನೀವು ನೋಡಿದಾಗಲೆಲ್ಲಾ ಯಾವುದೇ ರೀತಿಯ ಲೋಡ್ ನಿರಂತರವಾಗಿ ಸರಿಯಾಗಿ ಹೆಚ್ಚುತ್ತಿದೆ ಆದ್ದರಿಂದ ಕೆಲವು ಸಂದರ್ಭಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಇದು ವಾರ್ಷಿಕವಾಗಿ 3 4 5 ಅಥವಾ ಅದಕ್ಕಿಂತ ಹೆಚ್ಚಿನ ದರದಲ್ಲಿರಬಹುದು ಆದ್ದರಿಂದ ಲೋಡ್ ಬೆಳವಣಿಗೆ ಯಾವಾಗಲೂ ಇರುತ್ತದೆ ಆದ್ದರಿಂದ ಲೋಡ್ ಹೆಚ್ಚಾದರೆ ಲೋಡ್ ಹೆಚ್ಚಾಗುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನಿಮ್ಮ ಲೋಡ್ ಹೆಚ್ಚಾಗುತ್ತದೆ ಎಂದರೆ ಬೇಡಿಕೆ ಸರಿಯಾಗಿ ಹೆಚ್ಚುತ್ತಿದೆ ಮತ್ತು ಬೇಡಿಕೆ ಹೆಚ್ಚಾಗುತ್ತದೆ ಎಂದರೆ ಒಂದು ನಿರ್ದಿಷ್ಟ ನೆಟ್ವರ್ಕ್ ನಲ್ಲಿ ಲೋಡ್ ಬೇಡಿಕೆ ಹೆಚ್ಚುತ್ತಿದೆ ಎಂದು ಭಾವಿಸೋಣ ಎಂದರೆ ಆ ಲೋಡ್ ಅನ್ನು ಪೂರೈಸುವ ಅಗತ್ಯವನ್ನು ನೀವು ಪೂರೈಸಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ಲೋಡ್ ಹೆಚ್ಚಾದರೆ ನೀವು ಅನೇಕ ವಿಷಯಗಳನ್ನು ಯೋಚಿಸಬೇಕು ಏಕೆಂದರೆ ವಿದ್ಯುತ್ ನಷ್ಟವು ಹೆಚ್ಚಾಗುತ್ತದೆ ನಂತರ ಪ್ರತಿ ವರ್ಷ ಲೋಡ್ ಹೆಚ್ಚಾಗುತ್ತದೆ ಅಂದರೆ ವೋಲ್ಟೇಜ್ ವಿಭಿನ್ನ ಹಂತದಲ್ಲಿಯೂ ಸಹ ಕೆಳಗಿಳಿಯುತ್ತದೆ ನೀವು ಈ ಎಲ್ಲಾ ವಿಷಯಗಳನ್ನು ಸರಿಯಾದ ಮಟ್ಟದಲ್ಲಿ ನಿರ್ವಹಿಸಬೇಕು ಆದ್ದರಿಂದ ಲೋಡ್ ಬೆಳವಣಿಗೆಯು ಅನಿವಾರ್ಯವಾದ ಪ್ರಮುಖ ಅಂಶವಾಗಿದೆ ಅದು ಲೋಡ್ ಬಲವನ್ನು ಹೆಚ್ಚಿಸುತ್ತದೆ ಮತ್ತು ವಿತರಣಾ ವ್ಯವಸ್ಥೆಯ ವಿಸ್ತರಣೆಯ ಮೇಲೆ ಪ್ರಭಾವ ಬೀರುತ್ತದೆ ಲೋಡ್ ಹೆಚ್ಚಳದ ಮುನ್ಸೂಚನೆಯು ಯೋಜನೆ ಅವಧಿಗೆ ಅವಶ್ಯಕವಾಗಿದೆ ಆದ್ದರಿಂದ ವಿಷಯಗಳು ಹೇಗೆ ಸಂಭವಿಸುತ್ತವೆ ಎಂಬುದನ್ನು ಒಬ್ಬರು ಮುನ್ಸೂಚಿಸಬೇಕು ನಾನು ಇಲ್ಲಿ ನಿಮಗೆ ಹೇಳುತ್ತಿರುವುದು ಪ್ರಾಥಮಿಕ ವಿಷಯ ಅಥವಾ ಮೂಲಭೂತ ವಿಷಯವಾಗಿದೆ ಆದರೆ ಲೋಡ್ ಬೆಳವಣಿಗೆಯು ನಮ್ಮ ಶಕ್ತಿ ವ್ಯವಸ್ಥೆಯ ಪ್ರಮುಖ ಭಾಗವಾಗಿದೆ ಆದ್ದರಿಂದ ಲೋಡ್ ಬೆಳವಣಿಗೆಯ ದರವು ಸರಿಯಾಗಿ ತಿಳಿದಿದ್ದರೆ ವರ್ಷದ ಕೊನೆಯಲ್ಲಿ ಲೋಡ್ ಅನ್ನು ನೀಡಲಾಗುತ್ತದೆ ಆದ್ದರಿಂದ ಇದು ಸಮೀಕರಣ 37 ಎಂದು ಭಾವಿಸೋಣ ಎಂಬುದು ವರ್ಷದ ಕೊನೆಯಲ್ಲಿನ ಲೋಡ್ ಇಂದು ಈ ಹಂತದಲ್ಲಿ ಆರಂಭಿಕ ಲೋಡ್ ಎಂದು ಭಾವಿಸೋಣ ಆದ್ದರಿಂದ ಈ 2017 ರ ಈ ಹಂತದಲ್ಲಿ ಪಾಯಿಂಟ್ ಲೋಡ್ ಎಂದು ಭಾವಿಸೋಣ ಈ ಪಾಯಿಂಟ್ ಲೋಡ್ ಸಮಯದಲ್ಲಿ ಮುಂದಿನ ವರ್ಷ ಅದು 5 ದರದಲ್ಲಿ ಹೆಚ್ಚುತ್ತಿದೆ ಎಂದು ಭಾವಿಸೋಣ ಆದ್ದರಿಂದ g ಎಂಬುದು ವಾರ್ಷಿಕ ಲೋಡ್ ಬೆಳವಣಿಗೆಯ ದರವಾಗಿದೆ ಅಂದರೆ g 5 ಮತ್ತು m ಎಂಬುದು ವರ್ಷಗಳ ಸಂಖ್ಯೆ ಅಂದರೆ ವರ್ಷದ ಕೊನೆಯಲ್ಲಿ ಲೋಡ್ ಆಗಿದ್ದು ಮೂಲ ವರ್ಷದಲ್ಲಿ g ಆರಂಭಿಕ ಲೋಡ್ ವಾರ್ಷಿಕ ಲೋಡ್ ಬೆಳವಣಿಗೆ ದರವಾಗಿದೆ ಮತ್ತು m ಎಂಬುದು ವರ್ಷಗಳ ಸಂಖ್ಯೆ ಉದಾಹರಣೆಗೆ a ಉದಾಹರಣೆಗೆ ನ್ನು ಎಂದು ಬರೆಯುತ್ತಿದ್ದೇವೆ ಎಂದು ಭಾವಿಸೋಣ ನಿಮಗೆ ತಿಳಿದಿರುವ ಲೋಡ್ ಅಥವಾ ಈ ಬೇಸ್ ಇಯರ್ ಎಂದು ಪರಿಗಣಿಸಿ ಅಂದರೆ ಈ ವರ್ಷ ಮತ್ತು g ಎಂಬುದು ವಾರ್ಷಿಕ ನಿಮ್ಮ ಲೋಡ್ ಬೆಳವಣಿಗೆಯ ದರವಾಗಿದೆ ಎಂದು ಭಾವಿಸೋಣ ಆದ್ದರಿಂದ ಎಂದು ಭಾವಿಸೋಣ ಅದಕ್ಕೆ ಸಮಾನವಾಗಿದೆ ಎಂದು ಬರೆಯಬಹುದು ಅಂದರೆ ಮೂಲ ವರ್ಷವು m 00 ಗೆ ಸಮಾನವಾದಾಗ ಸ್ವಯಂಚಾಲಿತ ಎಂದು ಹೇಳಿ ಈಗ m 1 ಆದರೆ ಗೆ ಸಮಾನವಾಗಿರುತ್ತದೆ m 2 ಗೆ ಸಮಾನವಾದಾಗ ಸಮಾನವಾಗಿರುತ್ತದೆ m 3 ನಲ್ಲಿ m 1 ಆದರೆ ಒಂದು ವರ್ಷದ ನಂತರ m 2 m 3 ಉದಾಹರಣೆಗಾಗಿ 100 ಕಿಲೋವ್ಯಾಟ್ ಎಂದು ತೆಗೆದುಕೊಂಡರೆ ಮೊದಲನೇ ವರ್ಷ 100 ಕಿಲೋವ್ಯಾಟ್ ಮುಂದಿನ ವರ್ಷದಲ್ಲಿ 100 1 05 105 ಎರಡನೇ ವರ್ಷದಲ್ಲಿ ಮೂರನೇ ವರ್ಷದಲ್ಲಿ ಲೋಡ್ ಬೆಳವಣಿಗೆ ದರ ಸೂತ್ರವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳಿ ಇದು 4 ಫೀಡರ್ ಗಳಿಗೆ ವಿದ್ಯುತ್ ಸರಬರಾಜು ಮಾಡುವ ಸಬ್ಸ್ಟೇಷನ್ ಫೀಡರ್ A 6 ಗ್ರಾಹಕರನ್ನು ಹೊಂದಿದೆ ಅವರ ವೈಯಕ್ತಿಕ ದೈನಂದಿನ ಗರಿಷ್ಠ ಬೇಡಿಕೆಗಳು 70 ಕಿಲೋವ್ಯಾಟ್ 90 ಕಿಲೋವ್ಯಾಟ್ 20 ಕಿಲೋವ್ಯಾಟ್ 50 ಕಿಲೋವ್ಯಾಟ್ 10 ಕಿಲೋವ್ಯಾಟ್ ಮತ್ತು 20 ಕಿಲೋವ್ಯಾಟ್ ಆದರೆ ಫೀಡರ್ನಲ್ಲಿ ಗರಿಷ್ಠ ಬೇಡಿಕೆ 200 ಆಗಿದೆ ಕಿಲೋವ್ಯಾಟ್ ಫೀಡರ್ B ಗಾಗಿ ಇದು 4 ಗ್ರಾಹಕರಿಗೆ ದೈನಂದಿನ ಗರಿಷ್ಠ ಬೇಡಿಕೆ 60 ಕಿಲೋವ್ಯಾಟ್ 40 ಕಿಲೋವ್ಯಾಟ್ 70 ಕಿಲೋವ್ಯಾಟ್ ಮತ್ತು 30 ಕಿಲೋವ್ಯಾಟ್ ಅನ್ನು ಪೂರೈಸುತ್ತದೆ ಆದರೆ ಫೀಡರ್ B ಮೇಲಿನ ಗರಿಷ್ಠ ಬೇಡಿಕೆ 160 ಕಿಲೋವ್ಯಾಟ್ ಆಗಿದೆ ಫೀಡರ್ C ಮತ್ತು D ಕ್ರಮವಾಗಿ 150 ಕಿಲೋವ್ಯಾಟ್ ಮತ್ತು 200 ಕಿಲೋವ್ಯಾಟ್ ದೈನಂದಿನ ಗರಿಷ್ಠ ಬೇಡಿಕೆಯನ್ನು ಹೊಂದಿದ್ದರೆ ನಿಲ್ದಾಣದಲ್ಲಿ ಗರಿಷ್ಠ ಬೇಡಿಕೆ 600 ಕಿಲೋವ್ಯಾಟ್ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನೀವು ಸರಿಯಾದ ವೈವಿಧ್ಯತೆಯ ಅಂಶವನ್ನು ಕಂಡುಹಿಡಿಯಬೇಕು ನೀವು ಏನನ್ನು ಪಡೆಯಬೇಕು ಎಂಬುದನ್ನು ನಾನು ಇಲ್ಲಿ ಬರೆದಿಲ್ಲ ಫೀಡರ್ A ಮತ್ತು ಫೀಡರ್ B ಗಾಗಿ ವೈವಿಧ್ಯತೆಯ ಅಂಶವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಸಮೀಕರಣ 6 ವೈವಿಧ್ಯತೆಯ ಅಂಶವು FD ವೈಯಕ್ತಿಕ ಗರಿಷ್ಠ ಬೇಡಿಕೆಗಳ ಮೊತ್ತ ಫೀಡರ್ಗೆ ಕೋಯಿನಸಿಡೆಂಟ್ ಗರಿಷ್ಠ ಬೇಡಿಕೆ ನಮಗೆ ಗರಿಷ್ಠ ಬೇಡಿಕೆಗಳನ್ನು 200 ಕಿಲೋವ್ಯಾಟ್ ನೀಡಲಾಗುತ್ತದೆ ಅದು ಆದ್ದರಿಂದ 6 ಇವೆ 70 90 20 50 10 20 ಅವರು ಎಲ್ಲಾ ಕಿಲೋವ್ಯಾಟ್ಗಳು ಕೋಯಿನಸಿಡೆಂಟ್ ಗರಿಷ್ಠ ಬೇಡಿಕೆ 200 ಕಿಲೋವ್ಯಾಟ್ನಿಂದ ಭಾಗಿಸಿ ಆದ್ದರಿಂದ ಫೀಡರ್ A ಗೆ ವೈವಿಧ್ಯತೆಯ ಅಂಶವು 1 3 ಆಗಿದೆ ಅದೇ ರೀತಿ ಫೀಡರ್ B ಗೆ 4 ಗ್ರಾಹಕರು 60407030 ಎಲ್ಲಾ ಕಿಲೋವ್ಯಾಟ್ನಲ್ಲಿದೆ ಮತ್ತು ಅವರ ಗರಿಷ್ಠ ಅಂಶ 160 ಆಗಿದೆ ಆದ್ದರಿಂದ ಇದರ ವೈವಿಧ್ಯತೆಯ ಅಂಶವು 1 25 ಆಗಿದೆ ಮುಂದಿನದು ಫೀಡರ್ B ಇದರ ವೈವಿಧ್ಯತೆಯ ಅಂಶ

ನಂತರ 200 160 150 200 600 ಇದು ನಾಲ್ಕು ಫೀಡರ್ A ಫೀಡರ್ B ಮತ್ತು 4 ಫೀಡರ್ ಗಳಿಗೆ 1 183 ವೈವಿಧ್ಯತೆಯ ಅಂಶವಾಗಿದೆ ಆದ್ದರಿಂದ ಫೀಡರ್ B 1 25 ಮತ್ತು 4 ಫೀಡರ್ ಗಳಿಗೆ ಇತರ 2 ಫೀಡರ್ ಗಳ ಡೇಟಾವನ್ನು ನೀಡಲಾಗುತ್ತದೆ C ಮತ್ತು D ಫೀಡರ್ ಗಳು ಅವು ದೈನಂದಿನ ಗರಿಷ್ಠ 150 ಮತ್ತು 200 ಇಲ್ಲಿ ನಾವು ಇತರ 2 ಅನ್ನು 200 ಮತ್ತು 160 ಮಾಡಿದ್ದೇವೆ ಮತ್ತು ಗರಿಷ್ಠ ಬೇಡಿಕೆ 600 ಕಿಲೋವ್ಯಾಟ್ ಆಗಿದೆ ಆದ್ದರಿಂದ ಎಲ್ಲಾ 4 ಫೀಡರ್ಗಳ ಆಗಿರುತ್ತದೆ